ನನ್ನ ತರಗತಿಗೆ ಸುಸ್ವಾಗತ ನನ್ನ ಕೊನೆಯ ತರಗತಿಯಲ್ಲಿ ನಾವು ಟಿಎಂಎಸ್ನಲ್ಲಿ ಕೊನೆಗೊಂಡಿದ್ದೇವೆ ಟಿಎಂಎಸ್ ಎಂದರೆ ಟ್ರಾನ್ಸ್ಕ್ರಾನಿಯಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಶನ್ ಕಾರ್ಯವನ್ನು ಸಾಧಿಸಲು ನಿರ್ದಿಷ್ಟ ಪ್ರದೇಶವನ್ನು ಉತ್ತೇಜಿಸಲು ನಾವು ಕಾಂತೀಯ ಕ್ಷೇತ್ರವನ್ನು ಅನ್ವಯಿಸಿದ್ದೇವೆ ಇವು ಪರಸ್ಪರ ಸಂಬಂಧದ ಅಧ್ಯಯನಗಳು ಎಂಇಜಿಗಳಿಗೆ ಸಾಕಷ್ಟು ಯಂತ್ರೋಪಕರಣಗಳು ಬೇಕಾಗುತ್ತವೆ ಅವು ಸ್ವಲ್ಪ ದುಬಾರಿ ತನಿಖೆಯಾಗಿದೆ ಪೋರ್ಟಬಲ್ ಯಂತ್ರಗಳಿಗೆ ಇಇಜಿ ಸಹಾಯ ಮಾಡುತ್ತದೆ ಕಾರ್ಯಗಳು ಈ ರೀತಿ ಕಾರ್ಯನಿರ್ವಹಿಸುತ್ತವೆ ಎರಡು ಜನಪ್ರಿಯ ತನಿಖೆಗಳು ಪಾಸಿಟ್ರಾನ್ ಎಮಿಷನ್ ಟೊಮೊಗ್ರಫಿ ಮತ್ತು ಕ್ರಿಯಾತ್ಮಕ ಎಂಆರ್ಐ ಇದು ಚಯಾಪಚಯ ಚಟುವಟಿಕೆಯ ಪರೋಕ್ಷ ಅಳತೆಯನ್ನು ಒದಗಿಸುತ್ತದೆ ಚಯಾಪಚಯ ಕ್ರಿಯೆಯು ಇಡೀ ವ್ಯವಸ್ಥೆಯಾದ್ಯಂತ ಶಕ್ತಿಯ ರಚನೆ ದುರಸ್ತಿ ಮತ್ತು ಬಳಕೆಯ ಪ್ರಕ್ರಿಯೆಯಾಗಿದೆ ಇದು ತುಂಬಾ ದುಬಾರಿಯಾಗಿದೆ ಆದರೆ ಇದು ಭೌತಶಾಸ್ತ್ರದ ತತ್ವವಾಗಿದೆ ನೀವು ವಿಕಿರಣಶೀಲ ಟ್ರೇಸರ್ ಹೊಂದಿರುವ ವ್ಯಕ್ತಿಯನ್ನು ಚುಚ್ಚುಮದ್ದು ಮಾಡಿದಾಗ ಅದು ಸಾಮಾನ್ಯವಾಗಿ ಕೊಳೆಯುತ್ತದೆ ಇದು ಗ್ಲೂಕೋಸ್ ಆಧಾರಿತ ವಿಕಿರಣಶೀಲ ಟ್ರೇಸರ್ ಆಗಿದೆ ಗ್ಲೂಕೋಸ್ ಅನ್ನು ಬಳಸಿದಂತೆ ಎಲೆಕ್ಟ್ರಾನ್ಗಳು ಬಿಡುಗಡೆಯಾಗುತ್ತವೆ ನಂತರ ಎರಡು ಗಾಮಾ ತರಂಗಗಳನ್ನು ರಚಿಸಲಾಗುತ್ತದೆ ಅದು ಸ್ಕ್ಯಾನರ್ನಿಂದ ಹಿಡಿಯಲ್ಪಡುತ್ತದೆ ಪ್ರದೇಶದ ಚಿತ್ರಗಳನ್ನು ಅವಲಂಬಿಸಿ ರೂಪುಗೊಳ್ಳುತ್ತದೆ ವಿಶ್ರಾಂತಿ ಮೆದುಳಿನಲ್ಲಿ ಏನಾಗುತ್ತಿದೆ ಎಂದು ನಮಗೆ ತಿಳಿದಿಲ್ಲ ಗೆಡ್ಡೆಗಳ ರಚನೆಗೆ ಪಿಇಟಿಯನ್ನು ಬಳಸಲಾಗುತ್ತದೆ ಏಕೆಂದರೆ ಗೆಡ್ಡೆಗಳು ಹೆಚ್ಚು ಗ್ಲೂಕೋಸ್ ಅನ್ನು ತೆಗೆದುಕೊಂಡು ಈ ಎಲ್ಲಾ ಹೊರಸೂಸುವ ಅಲೆಗಳನ್ನು ಬಿಡುಗಡೆ ಮಾಡುತ್ತವೆ ನಿಮಗೆ ಕಾರ್ಯವನ್ನು ನೀಡಿದಾಗ ನೀವು ಅದನ್ನು ವ್ಯವಸ್ಥೆಗೆ ಸೇರಿಸುತ್ತೀರಿ ಆದ್ದರಿಂದ ಮೆದುಳಿನ ಕೆಲವು ಪ್ರದೇಶಗಳಲ್ಲಿ ಕಾರ್ಯವನ್ನು ಮಾಡಲಾಗುತ್ತಿದೆ ಮತ್ತು ಮೆದುಳಿನ ಆ ಪ್ರದೇಶಗಳು ಸಕ್ರಿಯವಾಗುತ್ತವೆ ನೀವು ಪಿಇಟಿ ಚಿತ್ರವನ್ನು ನೋಡಬಹುದು ಇದು ಬ್ರೊಕಾಸ್ ಪ್ರದೇಶ ನಾವು ಗಾಲ್ ಬಗ್ಗೆ ಮಾತನಾಡಿದ್ದೇವೆ ನಾವು ಮೆದುಳಿನ ಕೆಲವು ಪ್ರದೇಶಗಳನ್ನು ಪರಿಷ್ಕರಿಸುತ್ತಿದ್ದೇವೆ ನೀವು ನೋಡುವಾಗ ಅದು ಸಂಪೂರ್ಣ ದೃಷ್ಟಿಯನ್ನು ಸಕ್ರಿಯಗೊಳಿಸುತ್ತದೆ ನೀವು ಯೋಚಿಸುತ್ತಿರುವಾಗ ಮುಂಭಾಗದ ಹಾಲೆ ಸಕ್ರಿಯಗೊಳ್ಳುತ್ತದೆ ನೀವು ಅದರ ಕೆಲಸವನ್ನು ನೋಡಬಹುದು ಇವು ಪಿಇಟಿ ಚಿತ್ರಗಳು ಪಿಇಟಿ ಬಹಳ ನಿಧಾನವಾಗಿ ಕಾರ್ಯನಿರ್ವಹಿಸುತ್ತದೆ ಮಿಲಿ ಸೆಕೆಂಡುಗಳಲ್ಲಿ ನಡೆಯುವ ಚಟುವಟಿಕೆಗಳನ್ನು ನಾನು ತೋರಿಸಿದ್ದೇನೆ ಆದ್ದರಿಂದ ಇದು ವ್ಯತ್ಯಾಸವಾಗಿದೆ ಎಂಆರ್ಐಗೆ ಮುಂಚೆಯೇ ಪ್ಲೇನ್ ಎಂಆರ್ಐ ಮತ್ತು ಸಿಟಿ ಸ್ಕ್ಯಾನ್ ಇತ್ತು ಸಿಟಿ ಸ್ಕ್ಯಾನ್ ಮತ್ತು ಎಂಆರ್ಐ ಸರಳವಾದವುಗಳಾಗಿವೆ ಎಂಆರ್ಐ ಮ್ಯಾಗ್ನೆಟಿಕ್ ರೆಸೋನೆನ್ಸ್ ಚಿತ್ರಣದ ಮೂಲ ತತ್ವವನ್ನು ಹೊಂದಿದೆ ವ್ಯಕ್ತಿಯು ಕಾಂತಕ್ಷೇತ್ರದಲ್ಲಿದ್ದಾಗ ಅದು ನೀರಿನ ಅಣುಗಳನ್ನು ತಿರುಗಿಸುತ್ತದೆ ನೀವು ನಾಡಿಯನ್ನು ಕಳುಹಿಸಿದಾಗ ಅದು ಅವರನ್ನು ದಿಗ್ಭ್ರಮೆಗೊಳಿಸುತ್ತದೆ ಹಿಂದಿರುಗುವಾಗ ಅದು ಬಿಡುಗಡೆಯಾಗುತ್ತದೆ ಮತ್ತು ಚಿತ್ರಗಳು ಬರುತ್ತವೆ ಸುಧಾರಣೆ ನಮಗೆ ಸಹಾಯ ಮಾಡಲಿಲ್ಲ ಆದರೆ ಅನಾರೋಗ್ಯದ ಬಗ್ಗೆ ಹೇಳಿದೆ ಸಿಟಿ ಸ್ಕ್ಯಾನ್ ಎನ್ನುವುದು ಅತ್ತೆನುಅಟೆಡ್ ಕ್ಷ ರೇ ಆಗಿದೆ ಕ್ರಿಯಾತ್ಮಕ ಎಂಆರ್ಐ ವಿವರವಾದ ಅಂಗರಚನಾ ಚಿತ್ರವನ್ನು ರಚಿಸುತ್ತದೆ ಒಂದು ಕಾರ್ಯ ನಡೆದಾಗ ರಕ್ತದ ಹರಿವು ಬದಲಾಗುತ್ತದೆ ಪಿಇಟಿ ತುಂಬಾ ದುಬಾರಿಯಾಗಿದೆ ಏಕೆಂದರೆ ಅದು ವಿಕಿರಣಶೀಲ ಟ್ರೇಸರ್ ಆಗಿದೆ ನಾವು ಇಲ್ಲಿ ಏನು ಮಾಡುತ್ತೇವೆ ನಾವು ವ್ಯಕ್ತಿಯನ್ನು ಮ್ಯಾಗ್ನೆಟ್ ಕಾಂತೀಯ ಕ್ಷೇತ್ರದಲ್ಲಿ ಇರಿಸುತ್ತೇವೆ ಆದ್ದರಿಂದ ಇದು ಆಧಾರವಾಗಿದೆ ನೀರಿನಲ್ಲಿರುವ ಪ್ರೋಟಾನ್ಗಳು ಯಾದೃಚ್ ಮ್ಯಾಗ್ನೆಟಿಕ್ ಸ್ಪಿನ್ ಅನ್ನು ಹೊಂದಿರುತ್ತವೆ ಒಮ್ಮೆ ನೀವು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರೆ ಅವರೆಲ್ಲರೂ ಓರಿಯಂಟ್ ಆಗುತ್ತಾರೆ ರೇಡಿಯೊ ಫ್ರೀಕ್ವೆನ್ಸಿ ನಾಡಿ ಒದಗಿಸಿದಾಗ ಪ್ರೋಟಾನ್ ಸ್ಪಿನ್ ಬದಲಾಗುತ್ತದೆ ಅದು ಹಿಂದಿನ ಸ್ಥಿತಿಗೆ ಹೋಗುತ್ತದೆ ಇದು ವಿದ್ಯುತ್ಕಾಂತೀಯ ಸಂಕೇತವಾಗಿದೆ ವಿಶ್ರಾಂತಿಯಲ್ಲಿ ಅದು ಅರ್ಥವಾಗುತ್ತದೆ ಮತ್ತು ಶೋಧಕಗಳನ್ನು ಆಯ್ಕೆ ಮಾಡುತ್ತದೆ ಆದ್ದರಿಂದ ಇದನ್ನು ರಕ್ತದ ಮೂಲ ಚಟುವಟಿಕೆ ಎಂದು ಕರೆಯಲಾಗುತ್ತದೆ ಬೋಲ್ಡ್ ಎಂದರೆ ರಕ್ತ ಆಮ್ಲಜನಕ ಮಟ್ಟ ಅವಲಂಬಿತ ಚಟುವಟಿಕೆ ನಾವು ಮೆದುಳಿಗೆ ಒಂದು ಕಾರ್ಯವನ್ನು ಒದಗಿಸಿದರೆ ಮೆದುಳಿನ ಯಾವ ಭಾಗವು ಕಾರ್ಯವನ್ನು ಮಾಡುತ್ತದೆ ಎಂಬುದನ್ನು ನಾವು ವಿಶ್ಲೇಷಿಸಬಹುದು ಎಂಆರ್ಐ ನಿಮಗೆ ಏನು ಹೇಳುತ್ತದೆ ನೀವು ಎಂಆರ್ಐ ಬಳಸಿ ಇಡೀ ಮೆದುಳನ್ನು ಸ್ಕ್ಯಾನ್ ಮಾಡಲು ಸಾಧ್ಯವಿಲ್ಲ ನೀವು ಫೋಕಸ್ ಪ್ರದೇಶವನ್ನು ಬದಲಾಯಿಸಿದಂತೆ ಇದು ಸ್ಲೈಸ್ ರೆಸಲ್ಯೂಶನ್ ಮೂಲಕ ಚಿತ್ರಗಳನ್ನು ಸೆರೆಹಿಡಿಯುತ್ತದೆ ರೋಈ ಅನ್ನು ಆಸಕ್ತಿಯ ಪ್ರದೇಶ ಎಂದು ಕರೆಯಲಾಗುತ್ತದೆ ಮುಂಭಾಗದ ಹಾಲೆ ಮೆದುಳಿನ ಚಟುವಟಿಕೆಯನ್ನು ಹೆಚ್ಚಿಸುವ ಸ್ಥಳವಾಗಿದೆ ಆದ್ದರಿಂದ ನಾವು ಅದನ್ನು ಮಾನಸಿಕವಾಗಿ ವ್ಯಾಖ್ಯಾನಿಸುತ್ತೇವೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಡಿಯೋಕ್ಸಿಜೆನೇಟೆಡ್ ಹಿಮೋಗ್ಲೋಬಿನ್ ಹೆಚ್ಚು ಆದರೆ ಕೆಲಸ ಹೆಚ್ಚಾದಂತೆ ಆಮ್ಲಜನಕೀಕರಣವೂ ಹೆಚ್ಚಾಗುತ್ತದೆ ಡಿಯೋಕ್ಸಿಜೆನೇಟೆಡ್ ರಕ್ತವು ವಿಭಿನ್ನ ರೀತಿಯ ಕಾಂತೀಯತೆಯನ್ನು ಹೊಂದಿರುತ್ತದೆ ಮತ್ತು ಆಮ್ಲಜನಕಯುಕ್ತವು ವಿಭಿನ್ನವಾಗಿರುತ್ತದೆ ಆದ್ದರಿಂದ ಅವರಿಬ್ಬರೂ ವ್ಯವಕಲನ ವಿಧಾನವನ್ನು ಅವಲಂಬಿಸಿದ್ದಾರೆ ಬೇಡಿಕೆಯನ್ನು ಹೆಚ್ಚಿಸಲು ಮತ್ತು ರಕ್ತದ ಹರಿವನ್ನು ಹೆಚ್ಚಿಸುವ ಕೆಲವು ಚಟುವಟಿಕೆ ಇದೆ ನೀವು ಬೇಸ್ ಲೈನ್ ಚಟುವಟಿಕೆಯಿಂದ ಭಿನ್ನವಾಗಿದೆ ಆದ್ದರಿಂದ ನೀವು ಆ ಮೂಲ ರೇಖೆಯಿಂದ ಕಾಲ್ಪನಿಕತೆಯನ್ನು ಕಳೆಯಬೇಕು ಆದ್ದರಿಂದ ಇದು ಉತ್ತೇಜನ ಚಟುವಟಿಕೆಯ ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಮೆದುಳು ಕ್ರಿಯಾತ್ಮಕವಾಗಿದೆ ಎಂದು ಸಾಬೀತುಪಡಿಸುತ್ತದೆ ಯಾವ ಮೆದುಳಿನ ಚಟುವಟಿಕೆ ಅನುರೂಪವಾಗಿದೆ ರೋಈ ಬದಲಾಗದಿದ್ದರೆ ಆಸಕ್ತಿಯ ಮತ್ತೊಂದು ಪ್ರದೇಶವನ್ನು ಆಯ್ಕೆ ಮಾಡಲಾಗುತ್ತದೆ ಈಗ ನಾವು ಪ್ರಜ್ಞೆಯ ಬಗ್ಗೆ ಮಾತನಾಡುತ್ತೇವೆ ಇದು ಗೋಚರಿಸುವ ಪದದಂತೆ ಎಫ್ಎಂಆರ್ಐ ಸಂಶೋಧನೆಯಲ್ಲಿ ಅಧ್ಯಯನ ಮಾಡಿದ ಒಂದು ಪ್ರಮುಖ ಪರಿಕಲ್ಪನೆಯಾಗಿದೆ ಕಳೆದ 15 20 ವರ್ಷಗಳ ಹಿಂದೆ ಯುಎಸ್ನಲ್ಲಿ ಮೆದುಳನ್ನು ವಿಶ್ಲೇಷಿಸಲಾಗಿದೆ ಆದರೆ ಕೆಲವು ಸಮಸ್ಯೆಗಳಿದ್ದವು ವಿಶ್ರಾಂತಿ ಮೆದುಳಿನ ಬಗ್ಗೆ ಮಾತನಾಡುವ ಮೊದಲು ನಾನು ಆ ಸಮಸ್ಯೆಗಳನ್ನು ಪರಿಹರಿಸುತ್ತೇನೆ ವಿಶ್ರಾಂತಿ ಏನು ವ್ಯಕ್ತಿಯು ಯಾವುದೇ ಚಟುವಟಿಕೆಯನ್ನು ಮಾಡುತ್ತಿಲ್ಲ ನಂತರ ನಾವು ಕಾರ್ಯವನ್ನು ನೀಡುತ್ತೇವೆ ಮತ್ತು ಅದರಿಂದ ಬೇಸ್ ಲೈನ್ ಎಂದು ಉಹಿಸುತ್ತೇವೆ ಇದು ಎಡ ಮತ್ತು ಬಲ ವಿಶ್ರಾಂತಿ ಚಟುವಟಿಕೆ ರೇಖಾಚಿತ್ರದಲ್ಲಿ ಬಣ್ಣದ ಪ್ರದೇಶವು ಸಕ್ರಿಯವಾಗಿದೆ ನೀವು ಮೆದುಳಿನ ಎಲ್ಲಾ ಸಂಕೀರ್ಣ ಕಾರ್ಯಾಚರಣೆಗಳನ್ನು ಪರಸ್ಪರ ಸಂಬಂಧಿಸಬೇಕಾಗಿದೆ ಆದ್ದರಿಂದ ನಾವು ಕೋತಿಗಳ ಅಧ್ಯಯನದಿಂದ ಪ್ರಾರಂಭಿಸುತ್ತೇವೆ ನಮ್ಮಲ್ಲಿ ಪ್ರತಿಯೊಬ್ಬರೂ ವಿಭಿನ್ನ ವಿಷಯಗಳನ್ನು ಯೋಚಿಸುತ್ತಿರಬಹುದು ಕೆಲವರು ಕೆಲಸದ ಬಗ್ಗೆ ಅಥವಾ ಕೆಲವು ಗಣಿತದ ಬಗ್ಗೆ ಯೋಚಿಸುತ್ತಿರಬಹುದು ಯೋಚಿಸುವ ವ್ಯಕ್ತಿ ಮತ್ತು ಯೋಚಿಸದ ವ್ಯಕ್ತಿಯ ನಡುವೆ ನೀವು ಹೇಗೆ ವ್ಯತ್ಯಾಸವನ್ನು ತೋರಿಸಬಹುದು ಅವನು ಚಿತ್ರಗಳನ್ನು ಕಲ್ಪಿಸಿಕೊಳ್ಳುತ್ತಿರಬಹುದು ಈ ರೀತಿಯ ನಿಯಂತ್ರಣವು ತುಂಬಾ ಕಷ್ಟ ಮೆದುಳಿಗೆ ಗಾಯವಾಗಿದ್ದರೆ ಅವುಗಳನ್ನು ಅಧ್ಯಯನ ಮಾಡಲು ನೀವು ಗಾಯಗಳನ್ನು ರಚಿಸಲು ಸಾಧ್ಯವಿಲ್ಲ ಇದು ಬ್ರೋಕಾಸ್ ವರ್ನಿಕಿಯ ಅಫಾಸಿಯಾ ಎಂದು ಕರೆಯಲ್ಪಡುವ ಹಳೆಯ ವಿಧಾನವಾಗಿದೆ ಇತರ ಕಾರ್ಯವಿಧಾನಗಳಿಗೆ ಹೋಲಿಸಿದರೆ ಇದು ದೊಡ್ಡ ಸಮಸ್ಯೆಯಾಗಿದೆ ನೀವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೀರಿ ನಾವು ಬಾಹ್ಯಾಕಾಶ ಸಮಯದಲ್ಲಿ ಅಸ್ತಿತ್ವದಲ್ಲಿದ್ದೇವೆ ಇವುಗಳು ಸುತ್ತುವರೆದಿದೆ ಅಲ್ಲಿಯೇ ದೃಶ್ಯ ಸಂಕೇತಗಳು ನಾವು ಏನು ಮತ್ತು ಎಲ್ಲಿ ನೋಡುತ್ತೇವೆ ಎಂದು ಪ್ರತ್ಯೇಕಿಸುತ್ತವೆ ನಾನು ಒಂದು ಉದಾಹರಣೆ ನೀಡುತ್ತೇನೆ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ ನಡೆಯಲು ನಾನು ಕೇಳಿದರೆ ಮತ್ತು ನಂತರ ನಡಿಗೆಯನ್ನು ವಿಶ್ಲೇಷಿಸಲು ಕೇಳಿದರೆ ಸರಾಸರಿ ವಿದ್ಯಾವಂತ ವ್ಯಕ್ತಿಗೆ ಹೇಳಲು ಸಾಧ್ಯವಾಗುತ್ತದೆ ಇದು ತಾತ್ಕಾಲಿಕ ಪ್ಯಾರಿಯೆಟಲ್ ಕ್ರಿಯೆ ನರವೈಜ್ಞಾನಿಕ ಕಾಯಿಲೆಗಳ ಗೆಡ್ಡೆಗಳಿಗೆ ಪ್ರಾದೇಶಿಕ ಅಧ್ಯಯನದಲ್ಲಿ ನಾವು ಆಸಕ್ತಿ ಹೊಂದಿದ್ದೇವೆ ಇದು ಅಭಿವೃದ್ಧಿಯ ಸಹಾಯ ಮಾಡುವ ಮೆದುಳಿನ ಪ್ರದೇಶದ ಅಧ್ಯಯನವಾಗಿದೆ ಕೆಲವೊಮ್ಮೆ ಬಳಸುವ ಅತ್ಯುತ್ತಮ ಸಂಯೋಜನೆಯು ಬಹಳಷ್ಟು ತಾಂತ್ರಿಕ ಮಿತಿಗಳನ್ನು ನೀಡುತ್ತದೆ ಎಫ್ಎಂಆರ್ಐ ಮತ್ತು ಇಇಜಿಯನ್ನು ವ್ಯಕ್ತಿಯ ಮೇಲೆ ಏಕಕಾಲದಲ್ಲಿ ಬಳಸಿದರೆ ಅದು ಬಹಳಷ್ಟು ಸಮಸ್ಯೆಗಳನ್ನು ನೀಡುತ್ತದೆ ಆಯಸ್ಕಾಂತೀಯ ಕ್ಷೇತ್ರದ ಶಬ್ದವು ಇಇಜಿಯನ್ನು ಬದಲಾಯಿಸುತ್ತದೆ ಈ ಸಮಸ್ಯೆಯನ್ನು ವಿಂಗಡಿಸಬಹುದು ಸಿಟಿ ಸ್ಕ್ಯಾನ್ ಇದಕ್ಕೆ ಪರಿಹಾರವಾಗಿದೆ ಇವು ಎಂಆರ್ಐ ಚಿತ್ರಗಳು ನಾನು ನಿಮಗೆ ಡಿಟಿಐ ಅನ್ನು ಆರಂಭದಲ್ಲಿ ತೋರಿಸಿದ್ದೇನೆ ಇದು ಆಕ್ಸಿಪಿಟಲ್ ಕಾರ್ಟೆಕ್ಸ್ನಿಂದ ಫೈಬರ್ ಸ್ಟೆಬಲಿಂಗ್ ಹೊಂದಿದೆ ಪ್ರಸರಣ ಸಂವೇದಕ ಚಿತ್ರಣದಲ್ಲಿ ಡಿಟಿಐ ಹೀಗೆ ಕಾಣಿಸಿಕೊಳ್ಳುವುದು ಮೆದುಳಿನಲ್ಲಿ ನಿರಂತರ ಸಂಕೀರ್ಣ ಚಟುವಟಿಕೆ ನಡೆಯುತ್ತಿದೆ ಮೆದುಳು ಇಡೀ ಇನ್ಪುಟ್ ಮಾಹಿತಿಯನ್ನು ಸಂಯೋಜಿಸುವುದು ಮತ್ತು ಬೇರ್ಪಡಿಸುವುದು ಅವುಗಳನ್ನು ಪ್ರವೇಶಿಸಲು ನಮ್ಮಲ್ಲಿ ಸೀಮಿತ ಸಾಧನಗಳಿವೆ ಆದ್ದರಿಂದ ಅವು ಮೆದುಳಿನ ಪ್ರಶ್ನೆಗಳಾಗಿವೆ ನಾವು ಬಲ ಮತ್ತು ಎಡ ಮೆದುಳು ಮೆದುಳಿನ ಬಗ್ಗೆ ಚರ್ಚಿಸುತ್ತೇವೆ ಸಹಾಯಕ ಪ್ರದೇಶಗಳೊಂದಿಗೆ ಈ ಪ್ರದೇಶಗಳು ವಿಶೇಷವಾಗಿವೆ ಸಂಪೂರ್ಣ ಸೆಟಪ್ ಸಂಘದ ವ್ಯವಹಾರವಾಗಿದೆ ಎಡ ಮೆದುಳು ತರ್ಕಬದ್ಧವಾಗಿದೆ ಮತ್ತು ಪ್ರಪಂಚದೊಂದಿಗೆ ವಿಶ್ಲೇಷಣಾತ್ಮಕ ಯೋಜನೆ ಇಂಟರ್ಫೇಸ್ ಹೊಂದಿದೆ ಬಲ ಮೆದುಳು ಅರ್ಥಗರ್ಭಿತ ಮತ್ತು ಕಲಾತ್ಮಕವಾಗಿದೆ ಆದ್ದರಿಂದ ಮೆದುಳಿಗೆ ಅನೇಕ ಪ್ರಕ್ರಿಯೆಗಳು ನಡೆಯುತ್ತವೆ ಮೆದುಳು ತನಗೆ ಬೇಕಾದುದನ್ನು ನಿರ್ಧರಿಸುತ್ತದೆಯೇ ಅನೇಕ ಪ್ರಚೋದನೆಗಳು ಒಂದೇ ಸಮಯದಲ್ಲಿ ಮೆದುಳಿನಲ್ಲಿ ನಡೆಯುತ್ತಿವೆ ಮೆದುಳಿನ ಬಾಟಲ್ ಕುತ್ತಿಗೆಯ ಗಮನ ಹೇಗೆ ನೀವು ಅದನ್ನು ಕ್ಷ ಕಿರಣದಲ್ಲಿ ನೋಡಲು ಸಾಧ್ಯವಾಗುತ್ತದೆ ಚಿತ್ರದಲ್ಲಿ 800 ಪೌಂಡ್ನ ದೊಡ್ಡ ಗೊರಿಲ್ಲಾವನ್ನು ನೀವು ನೋಡಬಹುದು ನೀವು ಅದರ ಕೆನ್ನೆ ಮತ್ತು ಮುಖವನ್ನು ನೋಡಲು ಸಾಧ್ಯವಾಗುತ್ತದೆ ಮೆದುಳು ಅವುಗಳನ್ನು ಪ್ರತ್ಯೇಕಿಸಲು ಸಾಧ್ಯವಾಗುತ್ತದೆ ಮೆದುಳು ಬುದ್ಧಿವಂತ ನೀವು ಮೆದುಳಿಗೆ ಭಾಗಶಃ ಮಾಹಿತಿಯನ್ನು ನೀಡಿದ್ದರೂ ಸಹ ಮೆದುಳು ಅದನ್ನು ನೆನಪುಗಳನ್ನು ನಕ್ಷೆ ಮಾಡಲು ಮತ್ತು ಅದರಿಂದ ಸಂಯೋಜಿತ ಚಿತ್ರವನ್ನು ಮಾಡಲು ಬಳಸುತ್ತದೆ ಮೆದುಳು ಯಾವುದೇ ಅನಿಶ್ಚಿತತೆಯನ್ನು ಬಯಸುವುದಿಲ್ಲ ಇದು ಅತಿಥಿ ಚ್ನ ಕಾರ್ಯವಿಧಾನವನ್ನು ಬಳಸುತ್ತದೆ ಇದು ನಿಮ್ಮ ಕ್ರಿಯೆಯನ್ನು ನಿರ್ಧರಿಸುವ ಆಂತರಿಕ ಚಿತ್ರಗಳ ಆಲೋಚನೆಗಳನ್ನು ಹೋಲಿಸುತ್ತದೆ ಭಾವನೆಗಳು ನಿಮ್ಮ ಗಮನದ ಮಟ್ಟವನ್ನು ನಿರ್ಧರಿಸುತ್ತವೆ ನಿಮ್ಮ ಮುಂದೆ 10 ಸಂಗತಿಗಳು ನಡೆಯುತ್ತಿರಬಹುದು ನಿಮ್ಮ ಕಾಲುಗಳ ಹಿಂದೆ ಬೆಂಕಿ ಇದ್ದರೆ ನಿಮ್ಮ ಮೆದುಳು ನಿಮ್ಮನ್ನು ಕೇಳುವುದಿಲ್ಲ ನಿಮ್ಮ ಮೆದುಳಿನ ಸರ್ಕ್ಯೂಟ್ರಿ ಚೆನ್ನಾಗಿ ಗುಂಡು ಹಾರಿಸುತ್ತಿದ್ದರೆ ಅದು ನಿಮ್ಮ ಗಮನವನ್ನು ಆ ಬೆಂಕಿಯತ್ತ ತಿರುಗಿಸುತ್ತದೆ ನಾವು ಎಂಆರ್ಐ ಅಥವಾ ಇಇಜಿಯಿಂದ ದೊಡ್ಡ ಡೇಟಾವನ್ನು ಪಡೆದರೆ ನೀವು ಹೇಗೆ ನಿರ್ಧರಿಸುತ್ತೀರಿ ಇದು ಪ್ರಜ್ಞಾಪೂರ್ವಕ ಅಥವಾ ಸುಪ್ತಾವಸ್ಥೆಯ ಪ್ರಕ್ರಿಯೆ ಡೇಟಾವನ್ನು ನೀವು ಹೇಗೆ ನಿರ್ಧರಿಸುತ್ತೀರಿ ಇದು ನಿಖರವಾದ ನಡವಳಿಕೆಯೊಂದಿಗೆ ಪರಸ್ಪರ ಸಂಬಂಧ ಹೊಂದಿದೆಯೇ ನಾವು ಕೆಲವು ವ್ಯಾಯಾಮಗಳನ್ನು ಮಾಡೋಣ ನಾವು ಮೆದುಳಿನ ಸೂಕ್ಷ್ಮ ಮಾದರಿಯನ್ನು ಪರಿಗಣಿಸಿದ್ದೇವೆ ನರಕೋಶಗಳು ಕೆಲವು ರೀತಿಯ ನಡವಳಿಕೆಯನ್ನು ಪ್ರದರ್ಶಿಸುತ್ತವೆ ಇದು ನಡವಳಿಕೆ ಮತ್ತು ಮೆದುಳಿನ ಒಟ್ಟು ರಚನೆ ನಾವು ಪ್ರಜ್ಞಾಪೂರ್ವಕ ಮತ್ತು ಸುಪ್ತಾವಸ್ಥೆಯ ಸ್ಥಿತಿಯನ್ನು ಚರ್ಚಿಸುತ್ತೇವೆ ರಚನೆಯ ಕ್ರಿಯಾತ್ಮಕತೆಯ ಬಗ್ಗೆಯೂ ನಾವು ಚರ್ಚಿಸುತ್ತೇವೆ ನಾವು ಸಣ್ಣ ವ್ಯಾಯಾಮದಿಂದ ಪ್ರಾರಂಭಿಸೋಣ ಆಲೋಚನೆಗಳು ಹೇಗೆ ವೇಗವಾಗಿ ಚಲಿಸುತ್ತವೆ ನಿಮ್ಮ ಸ್ನೇಹಿತನ ಮುಖವನ್ನು ನೀವು ನೋಡುತ್ತಿರುವಿರಿ ಆದರೆ ನೀವು ಎಂದಾದರೂ ನಿಮ್ಮ ಕಣ್ಣುಗಳನ್ನು ಮುಚ್ಚಲು ಮತ್ತು ಆ ಸಮಯದಲ್ಲಿ ನಿಮ್ಮ ಪೂರ್ಣ ದೇಹವನ್ನು ಕಲ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ದೀರಾ ಅದು ನಿಮ್ಮ ಯಾವುದೇ ಅಭಿವ್ಯಕ್ತಿ ಅಥವಾ ಯಾವುದೇ ಭಂಗಿಯಾಗಿರಬಹುದು ಮೆದುಳು ಏಕೆ ಬಾಹ್ಯ ವಿಷಯಗಳನ್ನು ನೋಡಬಹುದು ಆದರೆ ಅದು ನಿಮ್ಮ ಇಮೇಜ್ ಅನ್ನು ಧ್ವನಿಯನ್ನು ಸ್ವೀಕರಿಸುತ್ತಿದ್ದರೂ ಅದನ್ನು ರಚಿಸಲು ಸಾಧ್ಯವಿಲ್ಲ ದೃಷ್ಟಿ ಸ್ಪರ್ಶ ಮತ್ತು ನೋವು ಮೆದುಳಿನ ಭಾಗವಾಗಿದೆ ನಲವತ್ತು ಹರ್ಟ್ಜ್ ಗಾಮಾ ಆಂದೋಲನವು ಈ ಎಲ್ಲ ಸಂಗತಿಗಳನ್ನು ಒಂದುಗೂಡಿಸುತ್ತದೆ ನಿಮ್ಮ ಬಗ್ಗೆ ಬರೆಯಲು ನಾನು ಕೇಳಿದರೆ ನೀವು ಒಳ್ಳೆಯದನ್ನು ಬರೆಯುತ್ತೀರಿ ನೀವು ಸಮರ್ಥ ಕಠಿಣ ಪರಿಶ್ರಮ ಅಥವಾ ಪ್ರಾಮಾಣಿಕರಾಗಿರಬಹುದು ಇದೆಲ್ಲದರ ಅರ್ಥವೇನು ನಿಮ್ಮ ಕಣ್ಣುಗಳನ್ನು ಮುಚ್ಚುವಂತೆ ನಿಮ್ಮ ಮೆದುಳನ್ನು ಕೇಳಿದರೆ ಮತ್ತು ನಿಮ್ಮ ವ್ಯಂಗ್ಯಚಿತ್ರವನ್ನು ನೀವು ರಚಿಸುತ್ತೀರಿ ಸಂಪೂರ್ಣ ಭಂಗಿಯನ್ನು ಕಲ್ಪಿಸಿಕೊಳ್ಳುವುದು ಕಷ್ಟಕರವಾಗಿದೆ ನೀವು ಕಣ್ಣು ತೆರೆದರೆ ನಿಮ್ಮ ಮನಸ್ಸು ತಕ್ಷಣವೇ ಚಿತ್ರವನ್ನು ರಚಿಸುತ್ತದೆ ಅದು ಏಕೆ ನಾವು ಬಹುಶಃ ಮತ್ತೆ ಚಿಂತನೆ ನೀಡುತ್ತೇವೆ ನಿಮ್ಮ ಸ್ವಂತ ಚಿತ್ರಣವು ನಿಮಗೆ ಸ್ವಯಂ ಪರಿಕಲ್ಪನೆಯನ್ನು ನೀಡುತ್ತಿದೆ ಇದಕ್ಕೆ ನಿಮ್ಮ ಚಿತ್ರಣವು ಬದುಕುಳಿಯುವ ಅಗತ್ಯವಿಲ್ಲ ನೀವು ಜಗತ್ತನ್ನು ನೋಡುತ್ತಿರುವಾಗ ಬೆದರಿಕೆ ಮೌಲ್ಯವನ್ನು ನಿರ್ಧರಿಸಲು ಕಲ್ಪನೆಯು ಉಪಯುಕ್ತವಾಗಿದೆ ರಾಮಚಂದಮ್ ಕೈಕಾಲು ಇಲ್ಲದ ಕೆಲವರು ಇದನ್ನು ಹೆಚ್ಚಾಗಿ ಅನುಭವಿಸುತ್ತಾರೆ ಎಂದು ಬರೆಯುತ್ತಾರೆ ಮೆದುಳಿನ ಪ್ರದೇಶವು ಸಂಕೇತವಾಗಿದ್ದರೆ ಕೆಲವರು ಧ್ವನಿಗಳನ್ನು ಕೇಳುತ್ತಾರೆ ಎಂದು ಜನರು ಹೇಳುತ್ತಾರೆ ಇದು ಸಂಮೋಹನ ಭ್ರಮೆಯನ್ನು ಹೋಲುತ್ತದೆ ನೀವು ತುಂಬಾ ಭಾವುಕರಾಗಿದ್ದಾಗ ನೀವು ಪ್ರೀತಿಸಿದ ಜನರ ಧ್ವನಿಗಳನ್ನು ನೀವು ನಿಜವಾಗಿಯೂ ಕೇಳಬಹುದು ಕೆಲವರು ಇದನ್ನು ಸಾಮಾನ್ಯ ವಿದ್ಯಮಾನಗಳೆಂದು ಕರೆಯಬಹುದು ಆದ್ದರಿಂದ ಮೆದುಳು ಸಕ್ರಿಯವಾಗಿದೆ ಇದು ನಿಮ್ಮ ಸ್ವಂತ ಚಿತ್ರಣ ಮತ್ತು ತನ್ನದೇ ಆದ ಪರಿಕಲ್ಪನೆಗಳನ್ನು ಹೊಂದಿದೆ ಅದು ಚಿತ್ರಗಳ ಎಲ್ಲಾ ರೂಪಗಳನ್ನು ತೆಗೆದುಕೊಳ್ಳುತ್ತದೆ ನೀವು ಸುರಕ್ಷಿತವಾಗಿರುವಾಗ ಮತ್ತು ಉತ್ತಮವಾಗಿ ನಿಂತಾಗ ಅದು ಪ್ರಕ್ರಿಯೆಯ ಭೌತಿಕತೆಯನ್ನು ಸೃಷ್ಟಿಸುತ್ತದೆ ಮೆದುಳಿನಲ್ಲಿ ಭೌತಿಕ ಅಸ್ತಿತ್ವವು ಸೇರಿದೆ ನೀವು ಬಾಯಾರಿಕೆ ಅಥವಾ ಹಸಿವಿನಿಂದ ಬಳಲುತ್ತಿದ್ದರೆ ಮೆದುಳು ನಿಮಗೆ ನೀರು ಕುಡಿಯಲು ಹೇಳುತ್ತಲೇ ಇರುತ್ತದೆ ಆದ್ದರಿಂದ ಭೌತಿಕತೆಯೂ ಸಹ ಪೂರಕವಾಗಿದೆ ಈ ಕೆಲಸಗಳನ್ನು ಮಾಡಿದ ನಂತರ ನೀವು ಚಿತ್ರದ ಬಗ್ಗೆ ಹೆಚ್ಚಿನದನ್ನು ಪಡೆಯಬಹುದು ಮತ್ತು ಈ ಪರಿಕಲ್ಪನೆಗಳು ನಿಮಗೆ ಸಹಾಯ ಮಾಡುತ್ತವೆ ನಾನು ನಿಮಗೆ ಹೇಳುತ್ತಿರುವುದು ಗೆಸ್ಟಾಲ್ಟ್ ಬಗ್ಗೆ ನಿಮಗೆ ಏನು ಕಾಣಿಸುತ್ತಿದೆ ನೀವು ಮರವನ್ನು ನೋಡಿದಾಗ ನೀವು ಬೇರೆ ಏನನ್ನಾದರೂ ನೋಡುತ್ತೀರಾ ನೀವು ಚಿಂಪಾಂಜಿಯನ್ನು ಸಹ ನೋಡಲು ಸಾಧ್ಯವಾಗುತ್ತದೆ ನಿಮ್ಮ ಮೆದುಳು ಮತ್ತೊಂದು ಚಿತ್ರಣವನ್ನು ರಚಿಸಲು ಆ ಖಾಲಿ ಜಾಗವನ್ನು ಬಳಸುತ್ತದೆ ಇವು ಪರಿಚಿತ ವಿಷಯಗಳು ನೀವು ಹೂದಾನಿ ಅಥವಾ ಮುಖವನ್ನು ನೋಡಿದಾಗ ನೀವು ಅದನ್ನು ಗಮನಿಸುತ್ತೀರಿ ನೀವು ಅಂತರ್ಜಾಲದಲ್ಲಿ ಕೆಂಪು ಮತ್ತು ಬಿಳಿ ಚಿತ್ರಗಳನ್ನು ನೋಡುತ್ತೀರಿ ನಾವು ಮೂಲಭೂತ ಪ್ರಶ್ನೆಯತ್ತ ಗಮನ ಹರಿಸೋಣ ತಾತ್ವಿಕ ಅಥವಾ ಆಧ್ಯಾತ್ಮಿಕವಾಗಿರುವುದರಲ್ಲಿ ಯಾವುದೇ ತಪ್ಪಿಲ್ಲ ಮನಸ್ಸನ್ನು ಸೃಷ್ಟಿಸುವ ಮೆದುಳಿನ ಬಗ್ಗೆ ಸಾಕಷ್ಟು ತಾತ್ವಿಕ ಚರ್ಚೆಗಳು ನಡೆಯುತ್ತಿವೆ ಮೆದುಳು ಮತ್ತು ಮನಸ್ಸು ಪ್ರತ್ಯೇಕ ದ್ವಂದ್ವಶಾಸ್ತ್ರ ಜನರು ಮೆದುಳಿನ ಮಾನಸಿಕ ಸಂಶೋಧನೆಯ ಬಗ್ಗೆ ಯೋಚಿಸುತ್ತಾರೆ ಜನರು ಮೆದುಳು ಆಂಟೆನಾ ಎಂದು ಹೇಳುತ್ತಾರೆ ಮೆದುಳು ಮನಸ್ಸನ್ನು ಸೃಷ್ಟಿಸುತ್ತದೆ ಮೆದುಳು ಮನಸ್ಸನ್ನು ಸೃಷ್ಟಿಸುವ ಆಂಟೆನಾ ಅಲ್ಲ ಅನುಭವಗಳ ಪ್ರಭಾವದ ಅಡಿಯಲ್ಲಿ ನೆಟ್ವರ್ಕ್ ಬೆಳೆಯುತ್ತದೆ ಆದರೆ ನೆಟ್ವರ್ಕ್ಗಳು ಸಹ ಆನುವಂಶಿಕ ಪ್ರಭಾವದಿಂದ ಬೆಳೆಯುತ್ತವೆ ಮೆದುಳಿನ 4 ಮಾದರಿಗಳಲ್ಲಿ ಒಂದು ಕ್ವಾಂಟಮ್ ಭೌತಶಾಸ್ತ್ರದಿಂದ ಪಡೆದ ಕ್ವಾಂಟಮ್ ಮಾದರಿ ರೇಖಾತ್ಮಕವಲ್ಲದ ವರ್ಗೀಕರಣದಲ್ಲಿ ಮಾಡ್ಯೂಲ್ ಬೇಯೆಸಿಯನ್ ಸಂಭವನೀಯತೆಯಾಗಿದ್ದು ಅದನ್ನು ನಾವು ವಿವರವಾಗಿ ಚರ್ಚಿಸುತ್ತೇವೆ ನಾವು ನೆಟ್ವರ್ಕ್ಗಳ ಪ್ರದೇಶ ಮತ್ತು ಅದರ ನಡವಳಿಕೆ ಅಥವಾ ಕಾರ್ಯವನ್ನು ನೋಡುತ್ತಿದ್ದೇವೆ ಪ್ರಾಯೋಗಿಕವಾಗಿ ತನಿಖೆ ಮಾಡುವಾಗ ನಾವು ಅನುವಾದದ ಚಿಕಿತ್ಸೆಯನ್ನು ಪರಿಗಣಿಸುತ್ತೇವೆ ಇದು ಅಸ್ವಸ್ಥತೆ ಅಥವಾ ರೋಗದ ಕೆಲವು ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದ ಪ್ರದೇಶದಲ್ಲಿನ ಚಟುವಟಿಕೆಯಾಗಿದೆ ನಾನು ಈ ಸಮಯದಲ್ಲಿ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇನೆ ಇದು ಮಾನವ ಜೀವನದ ಕ್ರಮಾನುಗತ ಚಲನಶಾಸ್ತ್ರ ನೀವು ವೈಯಕ್ತಿಕ ನೆರೆಹೊರೆಯ ಸಮಾಜಗಳನ್ನು ಹೋಲಿಸುತ್ತೀರಿ ನೀವು ನ್ಯೂರಾನ್ಗಳ ಮಿನಿ ಕಾಲಮ್ಗಳು ಮಾಡ್ಯೂಲ್ ಮ್ಯಾಕ್ರೋ ಕಾಲಮ್ಗಳನ್ನು ನಿಯೋ ಕಾರ್ಟೆಕ್ಸ್ ಸಮಯವನ್ನು ನೋಡಬಹುದು ಇದು ಕ್ವಾಂಟಮ್ ಕ್ಷೇತ್ರಗಳು ಅಥವಾ ಜೀವರಾಸಾಯನಿಕತೆಯನ್ನು ಒಳಗೊಂಡಿರುತ್ತದೆ ಈ ಸ್ಲೈಡ್ನಲ್ಲಿ ನಿಲ್ಲಿಸೋಣ ಮತ್ತು ನನ್ನ ಮುಂದಿನ ಉಪನ್ಯಾಸದಲ್ಲಿ ನಾವು ಮುಂದುವರಿಯುತ್ತೇವೆ